ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ಎಂದರೇನು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ಎಂದರೇನು ಇದು ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿದೆ ಇದು ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಒಂದು ಪ್ರಯತ್ನವಾಗಿದೆ ಅದು ಆವಿಷ್ಕಾರವು ಸ್ಪಷ್ಟವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಒಂದು ಪ್ರಯತ್ನವಾಗಿದೆ ಅದು ಆವಿಷ್ಕಾರವು ಸ್ಪಷ್ಟವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ ಆವಿಷ್ಕಾರವು ಸೃಜನಶೀಲ ಹೆಜ್ಜೆಯನ್ನು ಒಳಗೊಂಡಿದೆಯೇ ಎಂದು ನೋಡುವ ಕಡೆಗೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟಗಳನ್ನು ನಿರ್ದೇಶಿಸಲಾಗುತ್ತದೆ ಆವಿಷ್ಕಾರವು ಸೃಜನಶೀಲ ಹೆಜ್ಜೆಯನ್ನು ಒಳಗೊಂಡಿದೆಯೇ ಎಂದು ನೋಡುವ ಕಡೆಗೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟಗಳನ್ನು ನಿರ್ದೇಶಿಸಲಾಗುತ್ತದೆ ಆವಿಷ್ಕಾರವು ನವೀನತೆಯನ್ನು ಒಳಗೊಂಡಿದೆಯೆ ಅಥವಾ ಇಲ್ಲ ಎಂಬುದನ್ನು ಕಡೆಗೆ ನಿರ್ದೇಶಿಸಲಾಗಿಲ್ಲ ಆವಿಷ್ಕಾರವು ನವೀನತೆಯನ್ನು ಒಳಗೊಂಡಿದೆಯೆ ಅಥವಾ ಇಲ್ಲ ಎಂಬುದನ್ನು ಕಡೆಗೆ ನಿರ್ದೇಶಿಸಲಾಗಿಲ್ಲ ಇದು ಆರಂಭದಲ್ಲೇ ಅರ್ಥಮಾಡಿಕೊಳ್ಳುವುದು ಮತ್ತು ಸ್ಥಾಪಿಸುವುದು ಮುಖ್ಯವಾದ ವ್ಯತ್ಯಾಸವಾಗಿದೆ ಇದು ಆರಂಭದಲ್ಲೇ ಅರ್ಥಮಾಡಿಕೊಳ್ಳುವುದು ಮತ್ತು ಸ್ಥಾಪಿಸುವುದು ಮುಖ್ಯವಾದ ವ್ಯತ್ಯಾಸವಾಗಿದೆ ಪ್ರಾರಂಭದಲ್ಲಿಯೇ ಅದನ್ನು ಸ್ಥಾಪಿಸುವುದು ಅವಶ್ಯಕ ಪ್ರಾರಂಭದಲ್ಲಿಯೇ ಅದನ್ನು ಸ್ಥಾಪಿಸುವುದು ಅವಶ್ಯಕ ಭಾರತೀಯ ಪೇಟೆಂಟ್ ಕಾಯ್ದೆಯಲ್ಲಿ ಅವಕಾಶವಿದೆ ಭಾರತೀಯ ಪೇಟೆಂಟ್ ಕಾಯ್ದೆಯಲ್ಲಿ ಅವಕಾಶವಿದೆ ವಿಭಾಗ 13 ಹಿಂದಿನ ಪ್ರಕಟಣೆಯ ಮೂಲಕ ಅಥವಾ ಪೂರ್ವ ಹಕ್ಕಿನ ಮೂಲಕ ನಿರೀಕ್ಷೆಯ ಹುಡುಕಾಟವನ್ನು ವಿವರಿಸುತ್ತದೆ ವಿಭಾಗ 13 ಹಿಂದಿನ ಪ್ರಕಟಣೆಯ ಮೂಲಕ ಅಥವಾ ಪೂರ್ವ ಹಕ್ಕಿನ ಮೂಲಕ ನಿರೀಕ್ಷೆಯ ಹುಡುಕಾಟವನ್ನು ವಿವರಿಸುತ್ತದೆ ಇದು ಅರ್ಜಿಯನ್ನು ಸಲ್ಲಿಸಿದಾಗ ಪರೀಕ್ಷಕರಿಂದ ಮಾಡಲ್ಪಟ್ಟ ಹುಡುಕಾಟವಾಗಿದೆ ಇದು ಅರ್ಜಿಯನ್ನು ಸಲ್ಲಿಸಿದಾಗ ಪರೀಕ್ಷಕರಿಂದ ಮಾಡಲ್ಪಟ್ಟ ಹುಡುಕಾಟವಾಗಿದೆ ಆವಿಷ್ಕಾರವು ಪೇಟೆಂಟ್ ಅರ್ಜಿಯಲ್ಲಿ ಆವರಿಸಿದೆ ಮತ್ತು ನಿರೀಕ್ಷೆಯಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಹುಡುಕಾಟದ ಉದ್ದೇಶವಾಗಿದೆ ಆವಿಷ್ಕಾರವು ಪೇಟೆಂಟ್ ಅರ್ಜಿಯಲ್ಲಿ ಆವರಿಸಿದೆ ಮತ್ತು ನಿರೀಕ್ಷೆಯಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಹುಡುಕಾಟದ ಉದ್ದೇಶವಾಗಿದೆ ಸಾಮಾನ್ಯ ಪರಿಭಾಷೆಯಲ್ಲಿ ನೀವು ಹುಡುಕಾಟದ ಬಗ್ಗೆ ಮಾತನಾಡುವಾಗ ಯಾರಾದರೂ ಹೊಸತನದ ಹುಡುಕಾಟದತ್ತ ಗಮನಹರಿಸುವುದು ಸುಲಭ ಸಾಮಾನ್ಯ ಪರಿಭಾಷೆಯಲ್ಲಿ ನೀವು ಹುಡುಕಾಟದ ಬಗ್ಗೆ ಮಾತನಾಡುವಾಗ ಯಾರಾದರೂ ಹೊಸತನದ ಹುಡುಕಾಟದತ್ತ ಗಮನಹರಿಸುವುದು ಸುಲಭ ಆದರೆ ಪ್ರಪಂಚದಾದ್ಯಂತ ಪೇಟೆಂಟ್ ಸಾಮರ್ಥ್ಯ ಹುಡುಕಾಟಗಳು ಹೊಸತಾಗಿ ಅವಿಷ್ಕಾರವಿದೆಯೇ ಅಥವಾ ಆವಿಷ್ಕಾರವು ಸ್ಪಷ್ಟವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ನಿರ್ದೇಶಿಸಲಾಗಿದೆ ಈಗ ಪೇಟೆಂಟ್ ಪಡೆಯುವ ಹುಡುಕಾಟವನ್ನು ಅರ್ಜಿದಾರರು ಮಾಡಲು ಕಾರಣವೆಂದರೆ ಪೇಟೆಂಟ್ ಪಡೆಯುವ ಸಾಧ್ಯತೆಗಳನ್ನು ನಿರ್ಧರಿಸುವುದು ಆದರೆ ಪ್ರಪಂಚದಾದ್ಯಂತ ಪೇಟೆಂಟ್ ಸಾಮರ್ಥ್ಯ ಹುಡುಕಾಟಗಳು ಹೊಸತಾಗಿ ಅವಿಷ್ಕಾರವಿದೆಯೇ ಅಥವಾ ಆವಿಷ್ಕಾರವು ಸ್ಪಷ್ಟವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ನಿರ್ದೇಶಿಸಲಾಗಿದೆ ಈಗ ಪೇಟೆಂಟ್ ಪಡೆಯುವ ಹುಡುಕಾಟವನ್ನು ಅರ್ಜಿದಾರರು ಮಾಡಲು ಕಾರಣವೆಂದರೆ ಪೇಟೆಂಟ್ ಪಡೆಯುವ ಸಾಧ್ಯತೆಗಳನ್ನು ನಿರ್ಧರಿಸುವುದು ಒಮ್ಮೆ ನೀವು ಸೃಜನಶೀಲ ಹೆಜ್ಜೆಯ ಬಗ್ಗೆ ಸಮಂಜಸವಾಗಿ ವಿಶ್ವಾಸ ಹೊಂದಿದ್ದರೆ ಪೇಟೆಂಟ್ ಮಂಜೂರು ಮಾಡುವ ಸಾಧ್ಯತೆಗಳು ಹೆಚ್ಚು ಉತ್ತಮವಾಗಿರುತ್ತದೆ ಒಮ್ಮೆ ನೀವು ಸೃಜನಶೀಲ ಹೆಜ್ಜೆಯ ಬಗ್ಗೆ ಸಮಂಜಸವಾಗಿ ವಿಶ್ವಾಸ ಹೊಂದಿದ್ದರೆ ಪೇಟೆಂಟ್ ಮಂಜೂರು ಮಾಡುವ ಸಾಧ್ಯತೆಗಳು ಹೆಚ್ಚು ಉತ್ತಮವಾಗಿರುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದಲ್ಲಿ ಘಟನೆಗಳ ಸರಣಿ ನಡೆಯುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದಲ್ಲಿ ಘಟನೆಗಳ ಸರಣಿ ನಡೆಯುತ್ತದೆ ಇದು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದಲ್ಲಿ ಕೊನೆಗೊಳ್ಳುತ್ತದೆ ಇದು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದಲ್ಲಿ ಕೊನೆಗೊಳ್ಳುತ್ತದೆ ಸಮಾವೇಶದ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ನಂತಹ ನ್ಯಾಯವ್ಯಾಪ್ತಿಯಲ್ಲಿ ಪೇಟೆಂಟ್ ವಕೀಲರಿಂದ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡಲಾಗುವುದಿಲ್ಲ ಸಮಾವೇಶದ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ನಂತಹ ನ್ಯಾಯವ್ಯಾಪ್ತಿಯಲ್ಲಿ ಪೇಟೆಂಟ್ ವಕೀಲರಿಂದ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡಲಾಗುವುದಿಲ್ಲ ಪೇಟೆಂಟ್ ಅನ್ನು ಕರಡು ಮಾಡುವ ವ್ಯಕ್ತಿಯೇ ಹುಡುಕಾಟವನ್ನು ಮಾಡುವುದಿಲ್ಲ ಪೇಟೆಂಟ್ ಅನ್ನು ಕರಡು ಮಾಡುವ ವ್ಯಕ್ತಿಯೇ ಹುಡುಕಾಟವನ್ನು ಮಾಡುವುದಿಲ್ಲ ಇದನ್ನು ಶೋಧಕರು ಎಂಬ ವಿಭಿನ್ನ ವೃತ್ತಿಪರರು ಮಾಡುತ್ತಾರೆ ಇದನ್ನು ಶೋಧಕರು ಎಂಬ ವಿಭಿನ್ನ ವೃತ್ತಿಪರರು ಮಾಡುತ್ತಾರೆ ಪೇಟೆಂಟಬಿಲಿಟಿ ಹುಡುಕಾಟಕ್ಕಾಗಿ ವಿನಂತಿಸಿದಾಗ ಸಾಮಾನ್ಯವಾಗಿ ಸಂಭವಿಸುವ ಅನುಕ್ರಮಗಳನ್ನು ಪಟ್ಟಿ ಮಾಡೋಣ ಪೇಟೆಂಟಬಿಲಿಟಿ ಹುಡುಕಾಟಕ್ಕಾಗಿ ವಿನಂತಿಸಿದಾಗ ಸಾಮಾನ್ಯವಾಗಿ ಸಂಭವಿಸುವ ಅನುಕ್ರಮಗಳನ್ನು ಪಟ್ಟಿ ಮಾಡೋಣ ಮೊದಲನೆಯದು ಪೇಟೆಂಟ್ ವಕೀಲರು ಶೋಧಕರಿಗೆ ಹುಡುಕಾಟ ವಿನಂತಿಯನ್ನು ಮಾಡುತ್ತಾರೆ ಮೊದಲನೆಯದು ಪೇಟೆಂಟ್ ವಕೀಲರು ಶೋಧಕರಿಗೆ ಹುಡುಕಾಟ ವಿನಂತಿಯನ್ನು ಮಾಡುತ್ತಾರೆ ಈ ಹುಡುಕಾಟ ವಿನಂತಿಯು ಹುಡುಕಾಟದಲ್ಲಿ ಖರ್ಚು ಮಾಡಬೇಕಾದ ಸಮಯ ಮತ್ತು ವೆಚ್ಚವನ್ನು ಸೂಚಿಸುತ್ತದೆ ಈ ಹುಡುಕಾಟ ವಿನಂತಿಯು ಹುಡುಕಾಟದಲ್ಲಿ ಖರ್ಚು ಮಾಡಬೇಕಾದ ಸಮಯ ಮತ್ತು ವೆಚ್ಚವನ್ನು ಸೂಚಿಸುತ್ತದೆ ಏಕೆಂದರೆ ಅದು ವಿಮರ್ಶಾತ್ಮಕವಾಗಿದೆ ಏಕೆಂದರೆ ಅದು ವಿಮರ್ಶಾತ್ಮಕವಾಗಿದೆ ಇದು ಆವಿಷ್ಕಾರವನ್ನು ಅಥವಾ ಶೋಧಿಸಬೇಕಾದ ಆವಿಷ್ಕಾರದ ಬಹಿರಂಗಪಡಿಸುವಿಕೆಯನ್ನು ವ್ಯಾಖ್ಯಾನಿಸುತ್ತದೆ ಇದು ಆವಿಷ್ಕಾರವನ್ನು ಅಥವಾ ಶೋಧಿಸಬೇಕಾದ ಆವಿಷ್ಕಾರದ ಬಹಿರಂಗಪಡಿಸುವಿಕೆಯನ್ನು ವ್ಯಾಖ್ಯಾನಿಸುತ್ತದೆ ಇದು ಪೇಟೆಂಟ್ ಅನ್ನು ಹುಡುಕಬೇಕಾದ ಕೆಲವು ವಿಶಾಲ ವರ್ಗಗಳ ಪ್ರದೇಶಗಳನ್ನು ಸಹ ನೀಡುತ್ತದೆ ಇದು ಪೇಟೆಂಟ್ ಅನ್ನು ಹುಡುಕಬೇಕಾದ ಕೆಲವು ವಿಶಾಲ ವರ್ಗಗಳ ಪ್ರದೇಶಗಳನ್ನು ಸಹ ನೀಡುತ್ತದೆ ಇದನ್ನು ಮಾಡಿದ ನಂತರ ಎರಡನೇ ಹಂತವು ಹುಡುಕುವುದು ಇದನ್ನು ಮಾಡಿದ ನಂತರ ಎರಡನೇ ಹಂತವು ಹುಡುಕುವುದು ಈ ಹುಡುಕಾಟವನ್ನು ಶೋಧಕನು ಮಾಡುತ್ತಾನೆ ಈ ಹುಡುಕಾಟವನ್ನು ಶೋಧಕನು ಮಾಡುತ್ತಾನೆ ಹುಡುಕಾಟ ಮುಗಿದ ನಂತರ ಮೂರನೆಯ ಹಂತವು ಶೋಧಕನು ಅಭಿವೃದ್ಧಿಪಡಿಸಿದ ಉಲ್ಲೇಖಗಳನ್ನು ಪರಿಶೀಲಿಸುವುದು ಹುಡುಕಾಟ ಮುಗಿದ ನಂತರ ಮೂರನೆಯ ಹಂತವು ಶೋಧಕನು ಅಭಿವೃದ್ಧಿಪಡಿಸಿದ ಉಲ್ಲೇಖಗಳನ್ನು ಪರಿಶೀಲಿಸುವುದು ವಿವಿಧ ಪೇಟೆಂಟ್ ಕಚೇರಿಗಳು ಅಥವಾ ಆನ್ಲೈನ್ ಮೂಲಕ ಉಚಿತ ಪೇಟೆಂಟ್ಗಳಿಂದ ಅಥವಾ ಗೂಗಲ್ ಗೂಗಲ್ಸ್ ಪೇಟೆಂಟ್ ಹುಡುಕಾಟದಿಂದ ಒದಗಿಸಲಾದ ಡೇಟಾಬೇಸ್ನಂತಹ ಉಚಿತ ಡೇಟಾಬೇಸ್ ಅನ್ನು ಶೋಧಕ ಬಳಸಬಹುದು ವಿವಿಧ ಪೇಟೆಂಟ್ ಕಚೇರಿಗಳು ಅಥವಾ ಆನ್ಲೈನ್ ಮೂಲಕ ಉಚಿತ ಪೇಟೆಂಟ್ಗಳಿಂದ ಅಥವಾ ಗೂಗಲ್ ಗೂಗಲ್ಸ್ ಪೇಟೆಂಟ್ ಹುಡುಕಾಟದಿಂದ ಒದಗಿಸಲಾದ ಡೇಟಾಬೇಸ್ನಂತಹ ಉಚಿತ ಡೇಟಾಬೇಸ್ ಅನ್ನು ಶೋಧಕ ಬಳಸಬಹುದು ಈಗ ಶೋಧಕನು ಏನು ಮಾಡುತ್ತಾನೆಂದರೆ ಅವನು ಮೊದಲು ಉಲ್ಲೇಖಗಳ ಗುಂಪನ್ನು ಸಂಗ್ರಹಿಸುತ್ತಾನೆ ಈಗ ಶೋಧಕನು ಏನು ಮಾಡುತ್ತಾನೆಂದರೆ ಅವನು ಮೊದಲು ಉಲ್ಲೇಖಗಳ ಗುಂಪನ್ನು ಸಂಗ್ರಹಿಸುತ್ತಾನೆ ಮೂರನೇ ಹಂತವು ಈ ಉಲ್ಲೇಖಗಳನ್ನು ಪರಿಶೀಲಿಸುವುದನ್ನು ಒಳಗೊಂಡಿರುತ್ತದೆ ಮೂರನೇ ಹಂತವು ಈ ಉಲ್ಲೇಖಗಳನ್ನು ಪರಿಶೀಲಿಸುವುದನ್ನು ಒಳಗೊಂಡಿರುತ್ತದೆ ಫಲಿತಾಂಶಗಳನ್ನು ಕ್ಲೈಂಟ್ಗೆ ವರದಿ ಮಾಡುವುದು ನಾಲ್ಕನೇ ಹಂತವಾಗಿದೆ ಅದು ಆವಿಷ್ಕಾರಕ ಅಥವಾ ವಕೀಲರಾಗಿರಬಹುದು ಫಲಿತಾಂಶಗಳನ್ನು ಕ್ಲೈಂಟ್ಗೆ ವರದಿ ಮಾಡುವುದು ನಾಲ್ಕನೇ ಹಂತವಾಗಿದೆ ಅದು ಆವಿಷ್ಕಾರಕ ಅಥವಾ ವಕೀಲರಾಗಿರಬಹುದು ವರದಿಯನ್ನು ಹೇಗೆ ತಿಳಿಸಲಾಗಿದೆ ಎಂಬುದು ಪೇಟೆಂಟ್ ಕಾನೂನಿನಲ್ಲಿ ಕೆಲವು ಪರಿಣಾಮಗಳನ್ನು ಬೀರುತ್ತದೆ ವರದಿಯನ್ನು ಹೇಗೆ ತಿಳಿಸಲಾಗಿದೆ ಎಂಬುದು ಪೇಟೆಂಟ್ ಕಾನೂನಿನಲ್ಲಿ ಕೆಲವು ಪರಿಣಾಮಗಳನ್ನು ಬೀರುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಸಿಂಧುತ್ವದ ಹುಡುಕಾಟವಲ್ಲ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಸಿಂಧುತ್ವದ ಹುಡುಕಾಟವಲ್ಲ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡಿದಾಗ ಅದು ಆವಿಷ್ಕಾರದ ಸಿಂಧುತ್ವವನ್ನು ಖಾತರಿಪಡಿಸುವುದಿಲ್ಲ ನೀವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಮಾಡಿದಾಗ ಅದು ಆವಿಷ್ಕಾರದ ಸಿಂಧುತ್ವವನ್ನು ಖಾತರಿಪಡಿಸುವುದಿಲ್ಲ ಈಗ ವಿಭಾಗ 13 ರ ಭಾಷೆಯಿಂದ ಇದು ಸ್ಪಷ್ಟವಾಗಿದೆ ಈಗ ನಾವು ಇಲ್ಲಿ 13 ನೇ ವಿಭಾಗವನ್ನು ಹೊಂದಿದ್ದೇವೆ ಈಗ ವಿಭಾಗ 13 ರ ಭಾಷೆಯಿಂದ ಇದು ಸ್ಪಷ್ಟವಾಗಿದೆ ಈಗ ನಾವು ಇಲ್ಲಿ 13 ನೇ ವಿಭಾಗವನ್ನು ಹೊಂದಿದ್ದೇವೆ ಸೆಕ್ಷನ್ 13 ಹೇಳುವುದೇನೆಂದರೆ ಸೆಕ್ಷನ್ 12 ರ ಅಡಿಯಲ್ಲಿ ಅಗತ್ಯವಿರುವ ಪರೀಕ್ಷೆ ಮತ್ತು ತನಿಖೆಗಳನ್ನು ಪೇಟೆಂಟ್ ಕಚೇರಿಯಿಂದ ಮಾಡಲಾಗುತ್ತದೆ ಸೆಕ್ಷನ್ 13 ಹೇಳುವುದೇನೆಂದರೆ ಸೆಕ್ಷನ್ 12 ರ ಅಡಿಯಲ್ಲಿ ಅಗತ್ಯವಿರುವ ಪರೀಕ್ಷೆ ಮತ್ತು ತನಿಖೆಗಳನ್ನು ಪೇಟೆಂಟ್ ಕಚೇರಿಯಿಂದ ಮಾಡಲಾಗುತ್ತದೆ ಯಾವುದೇ ಪೇಟೆಂಟ್ನ ಸಿಂಧುತ್ವವನ್ನು ಖಾತರಿಪಡಿಸಿಕೊಳ್ಳಲು 13 ನೇ ವಿಭಾಗವನ್ನು ಯಾವುದೇ ರೀತಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಯಾವುದೇ ಪೇಟೆಂಟ್ನ ಸಿಂಧುತ್ವವನ್ನು ಖಾತರಿಪಡಿಸಿಕೊಳ್ಳಲು 13 ನೇ ವಿಭಾಗವನ್ನು ಯಾವುದೇ ರೀತಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಹುಡುಕಾಟವು ಪೇಟೆಂಟ್ನ ಸಿಂಧುತ್ವವನ್ನು ಖಾತರಿಪಡಿಸುವುದಿಲ್ಲ ಎಂದು ಅದು ನಮಗೆ ಹೇಳುತ್ತದೆ ಹುಡುಕಾಟವು ಪೇಟೆಂಟ್ನ ಸಿಂಧುತ್ವವನ್ನು ಖಾತರಿಪಡಿಸುವುದಿಲ್ಲ ಎಂದು ಅದು ನಮಗೆ ಹೇಳುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಪೇಟೆಂಟ್ನ ಸಿಂಧುತ್ವದ ವಿಚಾರಣೆಯಿಂದ ಹೆಚ್ಚು ಭಿನ್ನವಾಗಿದೆ ಎಂದು ಇದು ನಮಗೆ ಹೇಳುತ್ತದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಪೇಟೆಂಟ್ನ ಸಿಂಧುತ್ವದ ವಿಚಾರಣೆಯಿಂದ ಹೆಚ್ಚು ಭಿನ್ನವಾಗಿದೆ ಎಂದು ಇದು ನಮಗೆ ಹೇಳುತ್ತದೆ ಸೆಕ್ಷನ್ 12 ಮತ್ತು 13 ಸೆಕ್ಷನ್ 64 ರಲ್ಲಿ ಸಿಂಧುತ್ವದ ಹುಡುಕಾಟ ಅಂಶಗಳೊಂದಿಗೆ ವ್ಯವಹರಿಸುತ್ತದೆ ಸೆಕ್ಷನ್ 12 ಮತ್ತು 13 ಸೆಕ್ಷನ್ 64 ರಲ್ಲಿ ಸಿಂಧುತ್ವದ ಹುಡುಕಾಟ ಅಂಶಗಳೊಂದಿಗೆ ವ್ಯವಹರಿಸುತ್ತದೆ ಸಿಂಧುತ್ವವನ್ನು ಪ್ರಶ್ನಿಸಬಹುದಾದ ಆಧಾರಗಳನ್ನು ಇದು ಪಟ್ಟಿ ಮಾಡುತ್ತದೆ ಸಿಂಧುತ್ವವನ್ನು ಪ್ರಶ್ನಿಸಬಹುದಾದ ಆಧಾರಗಳನ್ನು ಇದು ಪಟ್ಟಿ ಮಾಡುತ್ತದೆ ಈ 2 ವಿಷಯಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ ಈ 2 ವಿಷಯಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಪೇಟೆಂಟ್ನ ಸಿಂಧುತ್ವದ ವರದಿಯಲ್ಲ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ಪೇಟೆಂಟ್ನ ಸಿಂಧುತ್ವದ ವರದಿಯಲ್ಲ ಪೇಟೆಂಟ್ನ ಸಿಂಧುತ್ವಕ್ಕೆ ಆಳವಾದ ಹೆಚ್ಚಿನ ವಿಶ್ಲೇಷಣೆ ಅಗತ್ಯವಿರುತ್ತದೆ ಮತ್ತು ಪೇಟೆಂಟ್ ಮಾನ್ಯವಾಗಿದೆಯೇ ಸಂಘರ್ಷದ ಕಾರಣಗಳು ಯಾವುವು ಅಥವಾ ಪೇಟೆಂಟ್ ನೀಡದಿರಲು ಕಾರಣಗಳು ಅಥವಾ ಅಮಾನ್ಯವಾಗಿದೆ ಎಂಬುದರ ಕುರಿತು ಮಾನ್ಯತೆ ವರದಿಯು ನಿಜವಾಗಿ ಹೇಳಿಕೆಯನ್ನು ನೀಡುತ್ತದೆ ಪೇಟೆಂಟ್ನ ಸಿಂಧುತ್ವಕ್ಕೆ ಆಳವಾದ ಹೆಚ್ಚಿನ ವಿಶ್ಲೇಷಣೆ ಅಗತ್ಯವಿರುತ್ತದೆ ಮತ್ತು ಪೇಟೆಂಟ್ ಮಾನ್ಯವಾಗಿದೆಯೇ ಸಂಘರ್ಷದ ಕಾರಣಗಳು ಯಾವುವು ಅಥವಾ ಪೇಟೆಂಟ್ ನೀಡದಿರಲು ಕಾರಣಗಳು ಅಥವಾ ಅಮಾನ್ಯವಾಗಿದೆ ಎಂಬುದರ ಕುರಿತು ಮಾನ್ಯತೆ ವರದಿಯು ನಿಜವಾಗಿ ಹೇಳಿಕೆಯನ್ನು ನೀಡುತ್ತದೆ ಸಿಂಧುತ್ವ ವರದಿ ಅಥವಾ ಪೇಟೆಂಟ್ ಸಾಮರ್ಥ್ಯವನ್ನು ಕನಿಷ್ಠ 3 ವಿಭಿನ್ನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಸಿಂಧುತ್ವ ವರದಿ ಅಥವಾ ಪೇಟೆಂಟ್ ಸಾಮರ್ಥ್ಯವನ್ನು ಕನಿಷ್ಠ 3 ವಿಭಿನ್ನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಒಂದು ಪೇಟೆಂಟ್ ಉಲ್ಲಂಘನೆಯ ಮೊಕದ್ದಮೆಯಲ್ಲಿ ಪ್ರತಿವಾದಿಯು ಅದನ್ನು ರಚಿಸಬಹುದು ಪ್ರತಿವಾದಿಯು ಪೇಟೆಂಟ್ ಅನ್ನು ಅಮಾನ್ಯಗೊಳಿಸಲು ಪ್ರತಿವಾದವನ್ನು ಮಾಡಲು ಬಯಸುತ್ತಾನೆ ಒಂದು ಪೇಟೆಂಟ್ ಉಲ್ಲಂಘನೆಯ ಮೊಕದ್ದಮೆಯಲ್ಲಿ ಪ್ರತಿವಾದಿಯು ಅದನ್ನು ರಚಿಸಬಹುದು ಪ್ರತಿವಾದಿಯು ಪೇಟೆಂಟ್ ಅನ್ನು ಅಮಾನ್ಯಗೊಳಿಸಲು ಪ್ರತಿವಾದವನ್ನು ಮಾಡಲು ಬಯಸುತ್ತಾನೆ ಆದ್ದರಿಂದ ಪ್ರತಿವಾದಿಯು ಪೇಟೆಂಟ್ ಉಲ್ಲಂಘನೆ ಮೊಕದ್ದಮೆಯನ್ನು ಹೂಡಬಹುದು ಆದ್ದರಿಂದ ಪ್ರತಿವಾದಿಯು ಪೇಟೆಂಟ್ ಉಲ್ಲಂಘನೆ ಮೊಕದ್ದಮೆಯನ್ನು ಹೂಡಬಹುದು ಪೇಟೆಂಟ್ ಮಾನ್ಯವಾಗಿದೆಯೆ ಅಥವಾ ಇಲ್ಲವೇ ಎಂದು ಪ್ರತಿವಾದಿಗೆ ತಿಳಿಯಲು ಪ್ರತಿವಾದಿಯು ಸಿಂಧುತ್ವ ಅಧ್ಯಯನವನ್ನು ಪ್ರಾರಂಭಿಸಬಹುದು ಪೇಟೆಂಟ್ ಮಾನ್ಯವಾಗಿದೆಯೆ ಅಥವಾ ಇಲ್ಲವೇ ಎಂದು ಪ್ರತಿವಾದಿಗೆ ತಿಳಿಯಲು ಪ್ರತಿವಾದಿಯು ಸಿಂಧುತ್ವ ಅಧ್ಯಯನವನ್ನು ಪ್ರಾರಂಭಿಸಬಹುದು ಎರಡನೆಯ ನಿದರ್ಶನವೆಂದರೆ ಪೇಟೆಂಟ್ ಉಲ್ಲಂಘನೆಯ ಮೊಕದ್ದಮೆಯಲ್ಲಿ ಬದುಕುಳಿಯಲು ಉತ್ತಮ ಅವಕಾಶವಿದೆ ಎಂದು ಖಚಿತಪಡಿಸಿಕೊಳ್ಳಲು ಪೇಟೆಂಟ್ ಮಾನ್ಯತೆಯ ಅಧ್ಯಯನವನ್ನು ಕೇಳಬಹುದು ಎರಡನೆಯ ನಿದರ್ಶನವೆಂದರೆ ಪೇಟೆಂಟ್ ಉಲ್ಲಂಘನೆಯ ಮೊಕದ್ದಮೆಯಲ್ಲಿ ಬದುಕುಳಿಯಲು ಉತ್ತಮ ಅವಕಾಶವಿದೆ ಎಂದು ಖಚಿತಪಡಿಸಿಕೊಳ್ಳಲು ಪೇಟೆಂಟ್ ಮಾನ್ಯತೆಯ ಅಧ್ಯಯನವನ್ನು ಕೇಳಬಹುದು ಅಮಾನ್ಯತೆಯನ್ನು ಪ್ರಶ್ನಿಸಲಾಗುತ್ತದೆ ಅಮಾನ್ಯತೆಯನ್ನು ಪ್ರಶ್ನಿಸಲಾಗುತ್ತದೆ ಮೂರನೆಯ ಸನ್ನಿವೇಶವೆಂದರೆ ಪರವಾನಗಿ ಪಡೆದವರು ಅಥವಾ ಪೇಟೆಂಟ್ ಖರೀದಿಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯು ಪೇಟೆಂಟ್ ಎಷ್ಟು ಮೌಲ್ಯಯುತವಾಗಿದೆ ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರಬಹುದು ಎಂದು ಖಚಿತಪಡಿಸಿಕೊಳ್ಳಲು ಸಿಂಧುತ್ವ ಅಧ್ಯಯನವು ಪ್ರಸ್ತುತವಾಗಿರುತ್ತದೆ ಮೂರನೆಯ ಸನ್ನಿವೇಶವೆಂದರೆ ಪರವಾನಗಿ ಪಡೆದವರು ಅಥವಾ ಪೇಟೆಂಟ್ ಖರೀದಿಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯು ಪೇಟೆಂಟ್ ಎಷ್ಟು ಮೌಲ್ಯಯುತವಾಗಿದೆ ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರಬಹುದು ಎಂದು ಖಚಿತಪಡಿಸಿಕೊಳ್ಳಲು ಸಿಂಧುತ್ವ ಅಧ್ಯಯನವು ಪ್ರಸ್ತುತವಾಗಿರುತ್ತದೆ ಪೇಟೆಂಟ್ನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ಅಳತೆಯಾಗಿ ಇದನ್ನು ಬಳಸಬಹುದು ಪೇಟೆಂಟ್ನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ಅಳತೆಯಾಗಿ ಇದನ್ನು ಬಳಸಬಹುದು